6ನೇ ಉಪನ್ಯಾಸಕ್ಕೆ ಸ್ವಾಗತ ಈಗ ಈ ವಾರದಲ್ಲಿ ನಾವು ಸೂಕ್ಷ್ಮ ತರಂಗ ಆವರ್ತನದಲ್ಲಿ ಪ್ರತಿರೋಧದ ಹೊಂದಾಣಿಕೆಯನ್ನು ನೋಡಲಿದ್ದೇವೆ ಹಿಂದಿನ ಮೊಡ್ಯುಲ್ನಲ್ಲಿ ಅಂದರೆ ಕಳೆದ ವಾರದಲ್ಲಿ ನಾವು ಪ್ರತಿರೋಧದ ಮಹತ್ವವನ್ನು ನೋಡಿದ್ದೇವೆ ಸೂಕ್ಷ್ಮ ತರಂಗ ಆವರ್ತನದಲ್ಲಿ ಪ್ರತಿರೋಧವನ್ನು ಹೇಗೆ ಅಳೆಯುವುದು ವಿಶೇಷವಾಗಿ ನಾವು ಬಹಳ ಸೊಗಸಾದ ಸಾಧನವಾದ ಸ್ಮಿತ್ ಚಾರ್ಟ್ನ ಬಳಕೆಯನ್ನು ನೋಡಿದ್ದೇವೆ ಮತ್ತು ಪ್ರತಿರೋಧವನ್ನು ಅಳೆಯಲು ಸ್ಮಿತ್ ಚಾರ್ಟ್ಅನ್ನು ಹೇಗೆ ಬಳಸುವುದು ಎಂಬುವುದನ್ನು ನೋಡಿದ್ದೇವೆ ಇಂದು ನಾವು ನೋಡೋಣ ಜಾಲಗಳ ವಿವಿಧ ಭಾಗಗಳ ನಡುವೆ ಪ್ರತಿರೋಧ ಹೊಂದಿಕೆಯಾಗದಿದ್ದರೆ ಸಾಕಷ್ಟು ಶಕ್ತಿಯು ವ್ಯರ್ಥವಾಗುತ್ತದೆ ಮತ್ತು ಸೂಕ್ಷ್ಮ ತರಂಗ ಆವರ್ತನ ಶಕ್ತಿಯು ಪ್ರೀಮಿಯಂನಲ್ಲಿರುತ್ತದೆ ವಿಶೇಷವಾಗಿ ನಾವು ಶಕ್ತಿಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕಳುಹಿಸಲು ಪ್ರಯತ್ನಿಸುವಾಗ ಶಕ್ತಿ ನಷ್ಟವಾಗುತ್ತಿರುವ ಸ್ಥಳಗಳು ಯಾವುವು ಎಂಬುವುದನ್ನು ಯಾವಾಗಲೂ ನೋಡಬೇಕು ಆದ್ದರಿಂದ ನಾವು ಆ ನಷ್ಟವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತೇವೆ ಮತ್ತು ಅದಕ್ಕಾಗಿ ಆ ಶಕ್ತಿ ನಷ್ಟವನ್ನು ತಡೆಗಟ್ಟಲು ನಾವು ಪ್ರತಿರೋಧ ಹೊಂದಾಣಿಕೆಯನ್ನು ಮಾಡಬೇಕಾಗಿದೆ ಈಗ ಈ ಪರಿಕಲ್ಪನೆಯನ್ನು ನಾವು ಇಂದಿನ 6ನೇ ಉಪನ್ಯಾಸದಲ್ಲಿ ವಿವರವಾಗಿ ನೋಡೋಣ ಆದ್ದರಿಂದ ಇಂದಿನ ವಿಷಯವೆಂದರೆ ಸೂಕ್ಷ್ಮ ತರಂಗ ಆವರ್ತನದಲ್ಲಿ ಪ್ರತಿರೋಧ ಹೊಂದಾಣಿಕೆಯ ಅಗತ್ಯ ಆಗಿದೆ ಈಗ ಇದು ಸಾಮಾನ್ಯ ವಿಷಯವಾಗಿದೆ ನನ್ನ ಎಡಬದಿಯಲ್ಲಿ ನೀವು ನೋಡುತ್ತಿರುವ ಒಂದು ಮೂಲವಿದೆ ಮತ್ತು ಅದು ಶಕ್ತಿಯನ್ನು ಲೋಡ್ಗೆ ತಲುಪಿಸುತ್ತದೆ ಈಗ ನಿಸ್ಸಂಶಯವಾಗಿ ಮೂಲವನ್ನು ಲೋಡ್ಗೆ ಸಂಪರ್ಕಿಸಲು ಸಾಧ್ಯವಿಲ್ಲ ಸೆಲ್ಯುಲಾರ್ ಟೆಲಿಫೋನಿ ಸ್ಟೇಷನ್ನ ಬೇಸ್ ಸ್ಟೇಷನ್ವು ನೀವು ಹೊಂದಿರುವ ವಿವಿಧ ಮೊಬೈಲ್ ಸೆಟ್ಗಳಿಗೆ ಶಕ್ತಿಯನ್ನು ಕಳುಹಿಸಲು ಪ್ರಯತ್ನಿಸುತ್ತಿದೆ ಎಂದು ಭಾವಿಸೋಣ ಆ ಸಂದರ್ಭದಲ್ಲಿ ಆ ಶಕ್ತಿ ಅದರ ಮೂಲ ಅಥವಾ ಟ್ರಾನ್ಸ್ಮಿಟ್ಟರ್ ತರಂಗ ಮಾರ್ಗದರ್ಶಿಗೆ ಹೇಗೆ ಶಕ್ತಿಯನ್ನು ಕಳುಹಿಸುತ್ತದೆ ಮತ್ತು ಅದು ಅಂತಿಮವಾಗಿ ಸ್ಪರ್ಶ ತಂತುವಿಗೆ ಸಂಪರ್ಕಿಸುತ್ತದೆ ಆದ್ದರಿಂದ ಸ್ಪರ್ಶ ತಂತುವು ಪ್ರಸರಣ ರೇಖೆಗೆ ಲೋಡ್ ಆಗಿ ವರ್ತಿಸುತ್ತದೆ ಆದ್ದರಿಂದ ಸ್ಲೈಡ್ನಲ್ಲಿ ಅದು ಮೂಲವು ಶಕ್ತಿಯನ್ನು ಲೋಡ್ಗೆ ತಲುಪಿಸುತ್ತಿದೆ ಎಂದು ನೀವು ನೋಡಬಹುದು ಸ್ಪರ್ಶ ತಂತುವು ಲೋಡ್ ಆಗಿದೆ ಎಂದು ನಿಮ್ಮ ಮಾನಸಿಕ ಚೌಕಟ್ಟಿನಲ್ಲಿ ಪರಿಗಣಿಸೋಣ ಆದ್ದರಿಂದ ಅದರ ಮೂಲಕ ಪ್ರಸರಣ ರೇಖೆಯು ಹೋಗುತ್ತಿದೆ ಪ್ರಸರಣ ರೇಖೆಯು ವಿಶಿಷ್ಟ ಪ್ರತಿರೋಧ ಅನ್ನು ಹೊಂದಿದೆ ಎಂದು ನಾವು ಪರಿಗಣಿಸೋಣ ಮೂಲವು ಮೂಲ ಪ್ರತಿರೋಧವನ್ನು ಹೊಂದಿದೆ ಮತ್ತು ಮೂಲಗಳು ಕೆಲವು ಪ್ರತಿರೋಧವನ್ನು ಹೊಂದಿವೆ ಯಾವುದೇ ಪ್ರತಿರೋಧವಿಲ್ಲದೆ ಯಾವುದೇ ಮೂಲವಿಲ್ಲ ಆದ್ದರಿಂದ ನಾವು ಅದನ್ನು ಎಂದು ಕರೆಯೋಣ ಮತ್ತು ಲೋಡ್ ಪ್ರತಿರೋಧವನ್ನು ಎಂದು ಕರೆಯೋಣ ಈಗ 2 ಭಾಗಗಳನ್ನು ಒಳಗೊಂಡಿದೆ ಒಂದು ನೈಜ ಭಾಗ ಮತ್ತು ಇನ್ನೊಂದು ಪ್ರತಿಕ್ರಿಯಾತ್ಮಕ ಭಾಗ ಆಗಿದೆ ಆದ್ದರಿಂದ ನಾವು ಯಾವಾಗಲೂ ಬರೆಯಬಹುದು ಅದೇ ರೀತಿ ಲೋಡ್ ಬದಿಯಲ್ಲಿ ನಾವು ಅನ್ನು ಹೊಂದಿದ್ದೇವೆ ಮತ್ತು ಪ್ರತಿರೋಧ ದಾದ್ಯಂತ ನಾವು ಎಂದು ಕರೆಯುವ ವೋಲ್ಟೇಜ್ ಡ್ರಾಪ್ ಇರುತ್ತದೆ ಆ ಪ್ರತಿರೋಧದಾದ್ಯಂತ ಅಥವಾ ಆ ಪ್ರತಿರೋಧದಲ್ಲಿ ನಾವು ಎಂದು ಕರೆಯುವ ಪವರ್ ಡ್ರಾಪ್ ಅಥವಾ ಶಕ್ತಿ ಹೀರುವಿಕೆ ಇರುತ್ತದೆ ವೋಲ್ಟೇಜ್ ಮೂಲವು ಶಕ್ತಿ ಅನ್ನು ತಲುಪಿಸುತ್ತಿದೆ ಅದರಲ್ಲಿ ವು ನಲ್ಲಿ ಕರಗುತ್ತಿದೆ ವೋಲ್ಟೇಜ್ ಮೂಲವು ಓಪೆನ್ ಸರ್ಕ್ಯೂಟ್ ವೋಲ್ಟೇಜ್ ಅನ್ನು ಹೊಂದಿದೆ ಅದು ಏಸಿ ಮೂಲವಾಗಿದೆ ನಿಸ್ಸಂಶಯವಾಗಿ ನೀವು ಯಾವುದೇ ಡಿಸಿ ಮೂಲವನ್ನು ರವಾನಿಸಲು ಸಾಧ್ಯವಿಲ್ಲ ಮತ್ತು ಶಕ್ತಿಯು ಲೋಡ್ಅನ್ನು ತಲುಪುವಾಗ ಆ ಲೋಡ್ ಪ್ರತಿರೋಧದ ಪ್ರತಿರೋಧಕ ಭಾಗದಾದ್ಯಂತ ಅದೇ ರೀತಿಯ ವಿಷಯವು ನಡೆಯುತ್ತಿದೆ ಎಂದು ನಾವು ಪರಿಗಣಿಸೋಣ ಅಂದರೆ ಇದರರ್ಥ ದಾದ್ಯಂತ ನಾವು ವೋಲ್ಟೇಜ್ ಡ್ರಾಪ್ ಅನ್ನು ಹೊಂದಿದ್ದೇವೆ ಅದು ಶಕ್ತಿಯಾಗಿದ್ದು ಎಂಬ ನೈಜ ಭಾಗಕ್ಕೆ ಕರಗುತ್ತಿದೆ ಮತ್ತು ಸಾಮಾನ್ಯವಾಗಿ ಮತ್ತು ಅನ್ನು ಸಮಾನವಾಗಿರಿಸುವುದು ತುಂಬಾ ಕಷ್ಟವಾಗಿದೆ ಆದ್ದರಿಂದ ಸಾಮಾನ್ಯವಾಗಿ ಈ ವಿಭಿನ್ನ ವಿನ್ಯಾಸಗಳ ಭಾಗವಾಗಿರುವ ಕಾರಣ ಮೂಲ ವಿನ್ಯಾಸಕ ಅಥವಾ ಟ್ರಾನ್ಸ್ಮಿಟರ್ ವಿನ್ಯಾಸಕರು ಹೊರಗೆ ಗರಿಷ್ಠ ಶಕ್ತಿಯನ್ನು ತಲುಪಿಸಲು ಕೆಲವು ಅನ್ನು ಸರಿಪಡಿಸುತ್ತಾರೆ ಅವರು ಅನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಲು ಪ್ರಯತ್ನಿಸುತ್ತಾರೆ ಅದೇ ರೀತಿ ಒಂದು ಲೋಡ್ ಅವನು ಆ ಇಡೀ ಭಾಗವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ ಅನ್ನು ಗರಿಷ್ಟಗೊಳಿಸುವುದು ಉದ್ದೇಶವಾಗಿದೆ ಈಗ ಇದು ರೇಖೆಯ ವಿಶಿಷ್ಟ ಪ್ರತಿರೋಧವಾಗಿದೆ ಅದು ತರಂಗ ಮಾರ್ಗದರ್ಶಿಯಾಗಿರಬಹುದು ಏಕಾಕ್ಷ ರೇಖೆಯಾಗಿರಬಹುದು ವಿಶಿಷ್ಟ ಪ್ರತಿರೋಧವು ವಸ್ತುವಿನ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ವಿವಿಧ ಕಂಡಕ್ಟರ್ಗಳು ತೆಗೆದುಕೊಳ್ಳುತ್ತಿರುವ ವಿವಿಧ ಜ್ಯಾಮಿತೀಯ ಆಕಾರಗಳ ಮೇಲೆ ಅವಲಂಬಿತವಾಗಿರುತ್ತವೆ ಆದ್ದರಿಂದ ಅದರ ಆಧಾರದ ಮೇಲೆ ವಿವಿಧ ವಿಶಿಷ್ಟ ಪ್ರತಿರೋಧಗಳಿವೆ ಆದ್ದರಿಂದ ಈ ಮತ್ತು ಗಳ ನಡುವೆ ಪ್ರತಿರೋಧ ಮಟ್ಟಗಳ ವ್ಯತ್ಯಾಸ ಯಾವಾಗಲೂ ಇರುತ್ತದೆ ಅದಕ್ಕಾಗಿಯೇ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ಶಕ್ತಿಯು ಮೂಲದಿಂದ ಲೋಡ್ಗೆ ತಲುಪುತ್ತಿದೆ ಎಂದು ಪರಿಗಣಿಸಲು ಪ್ರಯತ್ನಿಸಿ ಇಲ್ಲಿ ನಾನು ಒಂದು ಅಂಶವನ್ನು ಸ್ಪಷ್ಟಪಡಿಸಲು ಬಯಸುತ್ತೇನೆ ಶಕ್ತಿಯು ಮೂಲದಿಂದ ಲೋಡ್ಗೆ ತಲುಪುತ್ತದೆ ಎಂದು ನಾವು ಹೇಳಿದಾಗ ಮೂಲತಃ ನಾವು ಮೂಲದಿಂದ ಲೋಡ್ ಪ್ರತಿರೋಧದ ನೈಜ ಭಾಗಕ್ಕೆ ತಲುಪಿಸುವ ಶಕ್ತಿಯನ್ನು ಅರ್ಥೈಸುತ್ತೇವೆ ಇದರರ್ಥ ಮೂಲತಃ ನಾವು ಲೋಡ್ನ ಗೆ ತಲುಪಿಸುವ ಶಕ್ತಿಯಾಗಿದೆ ಆದ್ದರಿಂದ ದಯವಿಟ್ಟು ಇವುಗಳನ್ನು ನೆನಪಿಡಿ ಏಕೆಂದರೆ ನಾವು ಲೋಡ್ನ ಪ್ರತಿಕ್ರಿಯಾತ್ಮಕ ಭಾಗವಾದ ಗೆ ತಲುಪಿಸುವ ಶಕ್ತಿಯು ಉಪಯುಕ್ತ ಶಕ್ತಿಯಲ್ಲ ವಾಸ್ತವವಾಗಿ ಅದು ಪ್ರತಿಕ್ರಿಯಾತ್ಮಕ ಶಕ್ತಿಯಾಗಿದೆ ಆದ್ದರಿಂದ ಅದರೊಂದಿಗೆ ಯಾವುದೇ ಪ್ರಾಯೋಗಿಕ ಕೆಲಸ ಅಥವಾ ಹೆಚ್ಚು ಪ್ರಾಯೋಗಿಕ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಮೂಲದಿಂದ ಲೋಡ್ಗೆ ಶಕ್ತಿ ವಿತರಿಸಲಾಗಿದೆ ಎಂದು ನಾವು ಹೇಳಿದಾಗ ಮೂಲದಿಂದ ಲೋಡ್ ಪ್ರತಿರೋಧದ ನೈಜ ಭಾಗಕ್ಕೆ ತಲುಪಿಸುವ ಶಕ್ತಿಯನ್ನು ನಾವು ಅರ್ಥೈಸುತ್ತೇವೆ ಅದಕ್ಕಾಗಿಯೇ ನಾವು ಆ ನೈಜ ಭಾಗವನ್ನು ಹೈಲೈಟ್ ಮಾಡುತ್ತೇವೆ ಆದ್ದರಿಂದ ಇದು ಕೇವಲ ಸ್ಪಷ್ಟೀಕರಣವಾಗಿದೆ ಆದ್ದರಿಂದ ಆ ವಿವಿಧ ಪ್ರತಿರೋಧದ ಮಟ್ಟಗಳಿಂದಾಗಿ ಶಕ್ತಿಯು ಲೋಡ್ಗೆ ಹರಿಯುವುದನ್ನು ನೀವು ನೋಡುತ್ತೀರಿ ಈಗ ರೇಖೆಯಲ್ಲಿ ನ ವಿಶಿಷ್ಟ ಪ್ರತಿರೋಧದಿಂದ ಇದು ಲೋಡ್ ಪ್ರತಿರೋಧ ಅನ್ನು ನೋಡುತ್ತಿದೆ ಆದ್ದರಿಂದ ಅಲ್ಲಿದ್ದಾಗಲೆಲ್ಲಾ ತರಂಗವು 2 ವಿಭಿನ್ನ ಪ್ರತಿರೋಧಗಳನ್ನು ನೋಡುತ್ತದೆ ಪ್ರತಿರೋಧ ಸ್ಥಗಿತಗೊಳಿಸುವಿಕೆ ಅಲ್ಲಿ ಪ್ರತಿಬಿಂಬವಿದೆ ಆ ಪ್ರತಿಬಿಂಬವನ್ನು ನಾವು ಶಕ್ತಿಗೆ ಅನುಗುಣವಾಗಿ ಎಂದು ಕರೆಯುತ್ತೇವೆ ಇದು ಶಕ್ತಿ ಪ್ರತಿಫಲನ ಗುಣಾಂಕ ಆಗಿದೆ ಅದೇ ರೀತಿ ಯಾವುದೇ ಶಕ್ತಿಯು ಲೋಡ್ನಿಂದ ಪ್ರತಿಫಲಿಸಿದರೆ ಅದು ಮೂಲದ ಬದಿಗೆ ಅದೇ ಪ್ರಸರಣ ರೇಖೆಗೆ ಹೋಗುತ್ತದೆ ಮತ್ತು ಮೂಲವನ್ನು ತಲುಪಿದ ನಂತರ ಮೂಲವು ಅನ್ನು ಹೊಂದಿರುವುದರಿಂದ ಹೊಂದಾಣಿಕೆಯಿಲ್ಲ ಎಂದು ಅದು ನೋಡುತ್ತದೆ ಆದರೆ ಶಕ್ತಿ ಸಾರಿಗೆ ಕಾರ್ಯವಿಧಾನದ ಪ್ರಸರಣ ರೇಖೆಯು ವಿಶಿಷ್ಟ ಪ್ರತಿರೋಧವನ್ನು ಹೊಂದಿದೆ ಆದ್ದರಿಂದ ಮತ್ತೆ ನಾವು ಎಂದು ಕರೆಯುವ ಪ್ರತಿಫಲನ ಇರುತ್ತದೆ ಮೂಲದ ಶಕ್ತಿ ಪ್ರತಿಫಲನ ಗುಣಾಂಕವಾಗಿದೆ ಈಗ ನಿಜವಾಗಿ ಏನಾಗುತ್ತದೆ ಶಕ್ತಿಯು ನಿರಂತರವಾಗಿ ಬೌನ್ಸ್ ಆಗುತ್ತದೆ ಮತ್ತು ಲೋಡ್ನಿಂದ ಮೂಲಕ್ಕೆ ಹರಿಯುತ್ತದೆ ಆದ್ದರಿಂದ ಮೂಲ ಮತ್ತು ಲೋಡ್ ಅವು ದೂರದಿಂದ ಬೇರ್ಪಟ್ಟಿವೆ ಮತ್ತು ಆ ದೂರಕ್ಕಿರುವ ತರಂಗದ ಪ್ರಯಾಣವನ್ನು ನಾವು ಎಂದು ಕರೆಯೋಣ ಆದ್ದರಿಂದ ಇದು ತರಂಗವನ್ನು ಮೂಲದಿಂದ ಲೋಡ್ಗೆ ಕಳುಹಿಸಲಾಗುತ್ತದೆ ಆದ್ದರಿಂದ ಸಮಯದ ನಂತರ ಅದು ಲೋಡ್ಗೆ ಹೋಗುತ್ತದೆ ನಂತರ ಲೋಡ್ನಲ್ಲಿ ಹೊಂದಾಣಿಕೆಯಾಗದ ಕಾರಣ ಶಕ್ತಿಯ ಕೆಲವು ಭಾಗವು ಪ್ರತಿಫಲಿಸುತ್ತದೆ ಶಕ್ತಿಯ ಕೆಲವು ಭಾಗವು ಲೋಡ್ನಲ್ಲಿಯೇ ಇರುತ್ತದೆ ಈಗ ಆ ಪ್ರತಿಫಲಿತ ಶಕ್ತಿಯು ಮತ್ತೆ ಮೂಲಕ್ಕೆ ಬರುತ್ತದೆ ಅದು ಮತ್ತೆ ಹೊಂದಿಕೆಯಾಗುವುದಿಲ್ಲ ಏಕೆಂದರೆ ಮೂಲದಲ್ಲಿ ಇದೆ ಇದು ಮೂಲದ ಮಿಸ್ ಮ್ಯಾಚ್ ಆಗಿದೆ ಆದ್ದರಿಂದ ಮತ್ತೆ ಕೆಲವು ಶಕ್ತಿಯು ಪ್ರತಿಫಲಿಸುತ್ತದೆ ಮತ್ತು ಲೋಡ್ಗೆ ಹಿಂತಿರುಗುತ್ತದೆ ಮತ್ತೆ ಅದು ಲೋಡ್ನಲ್ಲಿ ಮತ್ತೊಂದು ಪ್ರತಿಫಲನವನ್ನು ಎದುರಿಸುತ್ತದೆ ಅದು ಹಿಂದಕ್ಕೆ ಬರುತ್ತದೆ ಇತ್ಯಾದಿ ಆದ್ದರಿಂದ ಅಂತಹ ಅನಂತ ಅಲೆಗಳು ಹಿಂದಕ್ಕೆ ಮತ್ತು ಮುಂದಕ್ಕೆ ಹೋಗುತ್ತವೆ ಆದ್ದರಿಂದ ಯಾವುದೇ ಕ್ಷಣದಲ್ಲಿ ಲೋಡ್ನಲ್ಲಿ ಬರುವ ಒಟ್ಟು ಶಕ್ತಿ ಯಾವುದು ಎಂದು ನಾನು ನೋಡಿದರೆ ಅದು ಅನಂತ ಸಂಖ್ಯೆಯ ಹಿಂದಿನ ಪ್ರತಿಫಲನವನ್ನು ಒಳಗೊಂಡಿರುತ್ತದೆ ಇದು ಇತ್ತೀಚಿಗೆ ಮಾತ್ರ ಸಂಭವಿಸಿದ ಪ್ರತಿಫಲನವಾಗಿದೆ ನಾನು ಇವುಗಳನೆಲ್ಲ ನೋಡಿದರೆ ಇದು ಲೋಡ್ ಇದು ಲೋಡ್ ಮತ್ತು ಇದು ಮೂಲವಾಗಿದೆ ಈಗ ನಾನು ಇಲ್ಲಿದ್ದೇನೆ ಎಂದು ಭಾವಿಸೋಣ ಆದ್ದರಿಂದ ಒಂದು ತರಂಗವು ಸಮಯಕ್ಕಿಂತ ಸ್ವಲ್ಪ ಮೊದಲು ಬಂದಿದೆ ಆದ್ದರಿಂದ ಈ ಮೂಲವು ವಿತರಿಸಿದೆ ಮತ್ತು ಅದು ಇಲ್ಲಿಗೆ ಬಂದಿದೆ ಆದರೆ ಈ ಬಾರಿ ಮತ್ತೊಂದು ಸಹ ಬರುತ್ತಿದೆ 3 ಸಮಯದ ಮೊದಲು ಅಲ್ಲಿ ಬೇರೊಂದು ತರಂಗವಿತ್ತು ಆದ್ದರಿಂದ ಅದು ಲೋಡ್ಗೆ ಬಂದಿತು ಅದು ಇಲ್ಲಿಗೆ ಬಂದಿತು ಮತ್ತು ಮತ್ತೆ ಇಲ್ಲಿಗೆ ಬರುತ್ತಿದೆ ಮತ್ತೊಂದು 2 ಸಮಯದ ಮೊದಲು ಮತ್ತೊಂದು ತರಂಗವು ಮೂಲದಿಂದ ಹೊರಸೂಸಲ್ಪಟ್ಟಿತು ಅಂತಹ ಎರಡು ಪ್ರತಿಫಲನಗಳು ಮತ್ತು ಇಲ್ಲಿಗೆ ಹಿಂತಿರುಗಿದವು ಆದ್ದರಿಂದ ಇವೆಲ್ಲವೂ ಒಂದು ಸಮಯದಲ್ಲಿ ಈ ಹಿಂದಿನವುಗಳೆಲ್ಲವೂ 2ಇಂದ ಬೇರ್ಪಟ್ಟವು ಅವು ಹತ್ತಿರ ಬರುತ್ತಿವೆ ಆದ್ದರಿಂದ ನೀವು ಸ್ಲೈಡ್ಅನ್ನು ನೋಡಿದರೆ ಒಂದು ತರಂಗವು ಕೇವಲ ದೂರದಲ್ಲಿದೆ ಮೂಲದಿಂದ 3 ದೂರದಲ್ಲಿ ಹೊರಸೂಸಲ್ಪಟ್ಟ ತರಂಗ ಈ ಸಮಯದಿಂದ 5 ದೂರ 7 ದೂರದಲ್ಲಿ ಎಲ್ಲವೂ ಸಮಯಕ್ಕೆ ಬರುತ್ತಿವೆ ಯಾವುದೇ ಸಮಯದಲ್ಲಿ ನಾನು ಲೋಡ್ ತಲುಪುವ ಒಟ್ಟು ಶಕ್ತಿ ಎಷ್ಟು ಎಂದು ಕಂಡುಹಿಡಿಯಲು ಬಯಸಿದರೆ ಅದು ಈ ಹಿಂದೆ ಪ್ರತಿಫಲಿಸಿದ ಎಲ್ಲಾ ಅನಂತ ಅಲೆಗಳ ಸಮೇಶನ್ ಆಗಿರುತ್ತದೆ ಆದ್ದರಿಂದ ಶಕ್ತಿಯು ಲೋಡ್ಗೆ ಬಂದಾಗ ಮೂಲತಃ ಈ ಎಲ್ಲಾ ಸಂಗತಿಗಳು ಸಂಭವಿಸುತ್ತವೆ ಎಂದು ನಾವು ಬರೆಯುತ್ತೇವೆ ಆದರೆ ಮೂಲವು ನಿರಂತರ ಸೈನುಸೋಯಿಡಲ್ ವೋಲ್ಟೇಜ್ ತರಂಗವನ್ನು ನೀಡುತ್ತದೆ ಎಂದು ಹೇಳೋಣ ನಾವು ಅದನ್ನು ಎಂದು ಕರೆಯುತ್ತೇವೆ ವೋಲ್ಟೇಜ್ ಮೂಲದ ವೈಶಾಲ್ಯ ಭಾಗವು ಆಗಿದೆ ಮತ್ತು ನಿಸ್ಸಂಶಯವಾಗಿ ಸಮಯದೊಂದಿಗೆ ನಾವು ಸಮಯದ ಹಾರ್ಮೋನಿಕ್ ವ್ಯತ್ಯಾಸವನ್ನು ಹೊಂದಿದ್ದೇವೆ ಯಾವುದೇ ಸೈನುಸೈಯಿಡಲ್ ಮೂಲವನ್ನು ನಾವು ಫೆಸಾರ್ ಪ್ರಾತಿನಿಧ್ಯದೊಂದಿಗೆ ಬರೆಯಬಹುದು ಈಗ ನಲ್ಲಿ ಶಕ್ತಿಯನ್ನು ಮೂಲದಿಂದ ವಿತರಿಸಲಾಗುತ್ತದೆ ಅದು ಸೊನ್ನೆಗೆ ಸಮಾನವಾಗಿರುತ್ತದೆ ಸೊನ್ನೆಗೆ ಸಮಾನವಾಗಿರುತ್ತದೆ ಎಂದು ನಾವು ಪರಿಗಣಿಸೋಣ ಅದು ಇದ್ದಾಗ ನಾವು ಪ್ರಸ್ತುತ ನಮ್ಮ ಸಮಯವನ್ನು ಎಣಿಸುತ್ತಿದ್ದೇವೆ ಆದ್ದರಿಂದ ಸಮಯದ ನಂತರ ಶಕ್ತಿಯು ಯಲ್ಲಿ ಲೋಡ್ಅನ್ನು ತಲುಪುತ್ತದೆ ಕೆಲವು ಶಕ್ತಿಯು ಲೋಡ್ನಲ್ಲಿ ಉಳಿಯುತ್ತದೆ ರೇಟ್ಗಳು ಪ್ರತಿಫಲಿಸುತ್ತವೆ ಹಿಂದಿನ ಎಲ್ಲ ಸಮಯದಲ್ಲೂ ಮೂಲದಿಂದ ವಿತರಿಸಲ್ಪಟ್ಟ ಶಕ್ತಿಯನ್ನು ದೂರದಲ್ಲಿ ನೀಡಲಾಗಿದೆ ಆದ್ದರಿಂದ ಅವೆಲ್ಲವೂ ಹಲವಾರು ಪ್ರತಿಫಲನಗಳನ್ನು ಹೊಂದಿವೆ ಅವು ಲೋಡ್ಗೆ ಆಗಮಿಸುತ್ತಿವೆ ಆ ಸಮಯದಲ್ಲಿ ಆಗಿದೆ ಸಮಯ ಯಲ್ಲಿ ಶಕ್ತಿ ತರಂಗದ ಪ್ರಯಾಣವು ಮೂಲದಿಂದ ಲೋಡ್ಗೆ ಅಥವಾ ಲೋಡ್ನಿಂದ ಮೂಲಕ್ಕೆ ಎರಡೂ ಗಣಿತದ ಪ್ರಕಾರ ಇಂದ ಒಂದು ಹಂತದ ಬದಲಾವಣೆಯಾಗಿದೆ ದಯವಿಟ್ಟು ಈ 2 ಅನ್ನು ಗಮನಿಸಿ ಏಕೆಂದರೆ ಅದು ಶಕ್ತಿ ತರಂಗವಾಗಿದೆ ಆದ್ದರಿಂದ ವಿದ್ಯುದಾವೇಶ ತರಂಗ ಅಥವಾ ವಿದ್ಯುತ್ ಪ್ರವಾಹ ತರಂಗದಲ್ಲಿ ಇದು ಆದರೆ ಶಕ್ತಿ ತರಂಗದಲ್ಲಿ ಇದು ಆಗಿದೆ ಆದ್ದರಿಂದ ಲೋಡ್ನಿಂದ ಹಿಂತಿರುಗುವಿಕೆಯು ನಾವು ನೋಡಿದಂತೆ ತರಂಗದ ವೈಶಾಲ್ಯವನ್ನು ನಿಂದ ಬದಲಾಯಿಸುತ್ತದೆ ಮತ್ತು ಆ ಶಕ್ತಿ ಪ್ರತಿಫಲನ ಗುಣಾಂಕವು ಚದರ ಶೈಲಿಯಲ್ಲಿ ವೋಲ್ಟೇಜ್ ಪ್ರತಿಫಲನ ಗುಣಾಂಕದೊಂದಿಗೆ ಸಂಬಂಧಿಸಿದೆ ಮೂಲ ಶಕ್ತಿ ಪ್ರತಿಫಲನ ಗುಣಾಂಕಕ್ಕೆ ಅದೇ ವಿಷಯವಾಗಿದೆ ಮೂಲ ಮತ್ತು ಲೋಡ್ನಲ್ಲಿ ಎರಡೂ ಪ್ರತಿಫಲನಗಳು ಹಂತವನ್ನು 360 ಡಿಗ್ರಿ ಬದಲಾಯಿಸುತ್ತವೆ ಆದ್ದರಿಂದ ಯಾವುದೇ ಹಂತದ ಬದಲಾವಣೆಯಿಲ್ಲ ಈ ಎಲ್ಲಾ ಸಂಗತಿಗಳೊಂದಿಗೆ ಆ ವೋಲ್ಟೇಜ್ ಲೋಡ್ ಪ್ರತಿಫಲನ ಗುಣಾಂಕವು ಎಲ್ಲರಿಗೂ ತಿಳಿದಿದೆ ಎಂದು ನಾವು ನೋಡಬಹುದು ಕಳೆದ ವಾರದ ಉಪನ್ಯಾಸಗಳಲ್ಲಿ ನಾವು ಇವುಗಳನ್ನು ಬಳಸಿದ್ದೇವೆ ಲೋಡ್ ಪ್ರತಿಫಲನ ಗುಣಾಂಕವು ಲೋಡ್ ಪ್ರತಿರೋಧ ಮೈನಸ್ ರೇಖೆಯ ವಿಶಿಷ್ಟ ಪ್ರತಿರೋಧವಾಗಿರುತ್ತದೆ

ಮತ್ತು ಮೂಲ ರೇಖೆಯ ಜಂಕ್ಷನ್ಅನ್ನು ಇಲ್ಲಿ ತಲುಪಿಸಲು ಭಾಗಶಃ ಶಕ್ತಿ ಲಭ್ಯವಿದೆ ಇದರರ್ಥ ನಾನು ಮೂಲವನ್ನು ಹೊಂದಿರುವಾಗ ಆದ್ದರಿಂದ ನೀವು ನೋಡುತ್ತಿರುವ ಮೂಲ ಭಾಗವು ಮೂಲವಾಗಿತ್ತು ಅಲ್ಲಿ ಭಾಗವಿತ್ತು ಮತ್ತು ನಂತರ ನೀವು ಇವುಗಳನ್ನು ಗೆ ನೀಡುತ್ತಿದ್ದೀರಿ ಆದ್ದರಿಂದ ಇದು ವೋಲ್ಟೇಜ್ ವಿಭಾಜಕವಾಗಿದೆ ಆದ್ದರಿಂದ ಅದರ ಭಾಗವನ್ನು ಲೋಡ್ಗೆ ತಲುಪಿಸಲಾಗುತ್ತದೆ ಮತ್ತು ನಿಸ್ಸಂಶಯವಾಗಿ ಲೋಡ್ಗೆ ತಲುಪಿಸುವುದು ಎಂದರೆ ಲೋಡ್ನ ನೈಜ ಭಾಗಕ್ಕೆ ತಲುಪಿಸಲಾಗುತ್ತದೆ ಅದಕ್ಕಾಗಿಯೇ ಈಗ ಪ್ರತಿಯೊಂದು ತರಂಗವು ಕೆಲವು ಶಕ್ತಿಯನ್ನು ಲೋಡ್ಗೆ ತಲುಪಿಸುತ್ತದೆ ಅದರ ಪೂರ್ಣ ಶಕ್ತಿಯನ್ನು ತಲುಪಿಸಲು ಸಾಧ್ಯವಿಲ್ಲ ಯಾವುದೇ ಕ್ಷಣದಲ್ಲಿ ಲೋಡ್ಗೆ ವರ್ಗಾವಣೆಯಾದ ಶಕ್ತಿಯು ಅದು ಸಮಾನವಾಗಿರುತ್ತದೆ ವಾಸ್ತವವಾಗಿ ಅದು ಆ ಅಲೆಗಳ ಅನಂತ ಸಂಖ್ಯೆಯಾಗಿದೆ ಆದರೆ ನಾವು ಇತ್ತೀಚಿಗೆ ಹೊರಸೂಸಿದ ಅಲೆಗಳನ್ನು ಬೇರ್ಪಡಿಸುತ್ತಿದ್ದೇವೆ ಮತ್ತು ಉಳಿದ ಎಲ್ಲಾ ಪ್ರತಿಫಲಿತ ತರಂಗಗಳನ್ನು ಗುಣಾಕಾರ ಮಾಡುತ್ತೇವೆ ಆದ್ದರಿಂದ ಅದಕ್ಕಾಗಿಯೇ ನಾವು ಇದನ್ನು ಎರಡು ಭಾಗಗಳ ಮೊತ್ತವಾಗಿ ಮಾಡುತ್ತಿದ್ದೇವೆ ಒಂದು ಭಾಗವು ಸಮಯದಲ್ಲಿ ಮೂಲದಿಂದ ಹೊರಸೂಸಲ್ಪಟ್ಟ ತರಂಗದಿಂದ ವಿತರಿಸಲ್ಪಟ್ಟ ಮೊದಲ ಭಾಗದ ಶಕ್ತಿಯಾಗಿದೆ ಕೇವಲ ಒಂದು ಪ್ರಯಾಣದ ಹಿಂದಿನ ಸಮಯ ಪ್ಲಸ್ ಸಮಯದ ಹಿಂದೆ ಮೂಲದಿಂದ ಹೊರಸೂಸಲ್ಪಟ್ಟ ಅನಂತ ಸಂಖ್ಯೆಯ ತರಂಗಗಳಿಂದ ವಿತರಿಸಲ್ಪಟ್ಟ ಶಕ್ತಿಯಾಗಿದೆ ಈ ಎರಡು ಗುಂಪುಗಳ ನಡುವಿನ ವ್ಯತ್ಯಾಸವೆಂದರೆ ಮೊದಲನೆಯದು ಮುಂಬರುವ ಮೊದಲ ಪ್ರತಿಫಲನ ಆದರೆ ಇತರವುಗಳಿಗೆ ಅಂತಹ ಅನೇಕ ಪ್ರತಿಫಲನಗಳು ಈಗಾಗಲೇ ನಡೆದಿವೆ ಆದ್ದರಿಂದ ಇವುಗಳೊಂದಿಗೆ ನಾವು ಹೇಳಬಹುದು ಲೋಡ್ಗೆ ತಲುಪಿಸುವ ಶಕ್ತಿಯು ಸಮಯದೊಂದಿಗೆ ಬದಲಾಗುತ್ತದೆ ಏಕೆಂದರೆ ಇದು ಸಮಯದ ಕಾರ್ಯವಾಗಿದೆ ಆ ಅಲೆಗಳು ಬರುತ್ತಿವೆ ಮತ್ತು ಹೋಗುತ್ತಿವೆ ಆದ್ದರಿಂದ ಇದು ಸಮಯದೊಂದಿಗೆ ಬದಲಾಗಲಿದೆ ಆದ್ದರಿಂದ ಮೂಲದಿಂದ ಹೊರಸೂಸಲ್ಪಟ್ಟ ಇತ್ತೀಚಿನ ತರಂಗದಿಂದ ವಿತರಿಸಲ್ಪಟ್ಟ ಶಕ್ತಿಗಾಗಿ ನಾವು ಒಂದು ಅಭಿವ್ಯಕ್ತಿಯನ್ನು ಬರೆಯಬಹುದು ಇದರರ್ಥ ಯನ್ನು ಯಲ್ಲಿ ಹಿಂದಕ್ಕೆ ಹೊರಸೂಸಲಾಗಿತ್ತು ಈ ಅಭಿವ್ಯಕ್ತಿಯನ್ನು ನಾವು ಬರೆಯಬಹುದು ಇದು ಶಕ್ತಿಯ ಮತ್ತು ತರಂಗಕ್ಕಾಗಿ ಇರುವ ಅಭಿವ್ಯಕ್ತಿಯಾಗಿದೆ ಎಂದು ನೀವು ಎಲ್ಲರೂ ತಿಳಿಯಬಹುದು ಅದೇ ರೀತಿ ಯಲ್ಲಿ ಇತರರಿಂದ ವಿತರಿಸಲ್ಪಟ್ಟ ಶಕ್ತಿಯು ಎರಡನೇ ಅಭಿವ್ಯಕ್ತಿಯಾಗಿದೆ ಲೋಡ್ನಲ್ಲಿ ಅದು ಮೊದಲು ಒಂದು ಭಾಗಶಃ ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಎಂದು ನೀವು ಸುಲಭವಾಗಿ ಅರ್ಥಮಾಡಿಕೊಳ್ಳುವಿರಿ ನಂತರ ಮತ್ತೆ ಮೂಲದಲ್ಲಿ ಅದು ಒಂದು ಭಾಗಶಃ ಶಕ್ತಿಯನ್ನು ತೆಗೆದುಕೊಳ್ಳುತ್ತಿದೆ ಆದ್ದರಿಂದ ಅದಕ್ಕಾಗಿಯೇ ಅದರ ಗುಣಾಕಾರ ಮತ್ತು ನಾವು ಸಾಮಾನ್ಯ ಅಭಿವ್ಯಕ್ತಿಯನ್ನು ಮೂರನೇ ಅಭಿವ್ಯಕ್ತಿಯಲ್ಲಿ ಬರೆದಿದ್ದೇವೆ ಹೊರಸೂಸಲ್ಪಟ್ಟ ತರಂಗವು ನಮ್ಮ ಉಲ್ಲೇಖ ಸಮಯದಿಂದ ಅನ್ನು ಹಿಂದಕ್ಕೆ ಹೊರಸೂಸುತ್ತದೆ ಆದ್ದರಿಂದ ಅದು ಲೋಡ್ಅನ್ನು ತಲುಪಿದಾಗ ಸಮಯದ ನಂತರ ಅಭಿವ್ಯಕ್ತಿಯು ಈ ರೀತಿಯಾಗಿರುತ್ತದೆ ಏಕೆಂದರೆ ಅದು ಸಣ್ಣ ಎನ್ ಸಂಖ್ಯೆಯ ಪ್ರತಿಫಲನಗಳನ್ನು ಅನುಭವಿಸಿದೆ ಆದ್ದರಿಂದ ನಾವು ಅಭಿವ್ಯಕ್ತಿಯನ್ನು ಈ ರೀತಿಯಾಗಿ ಬರೆಯಬಹುದು ಆದ್ದರಿಂದ ಈಗ ನಾವು ಶಕ್ತಿಯ ತೀವ್ರತೆಯನ್ನು ಒಟ್ಟುಗೂಡಿಸುತ್ತೇವೆ ಅದು ಈ ಎಲ್ಲದರ ಮೊತ್ತವಾಗಿರುತ್ತದೆ ಮತ್ತು ನಾವು ಅನಂತ ಜ್ಯಾಮಿತೀಯ ಸರಣಿಗಳಾಗಿ ಬರೆಯಬಹುದು ಆದ್ದರಿಂದ ಈ ವಿಷಯವು ಸಮಯದೊಂದಿಗೆ ವ್ಯಕ್ತಪಡಿಸಿದ ವಿಷಯ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಸಮಯದೊಂದಿಗೆ ಈ ಶಕ್ತಿಯ ವಿವಿಧ ಮೌಲ್ಯಗಳು ಇರುತ್ತವೆ ಅದಕ್ಕಾಗಿಯೇ ಸಮಯದೊಂದಿಗೆ ಶಕ್ತಿಯು ಬದಲಾಗುತ್ತದೆ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಶಕ್ತಿಯು ಬದಲಾಗುವ ಸಮಯವನ್ನು ನಾವು ಅಸ್ಥಿರ ಸ್ಥಿತಿ ಎಂದು ಕರೆಯುತ್ತೇವೆ ಆದರೆ ಸಮಯವು ಮುಂದುವರೆದಂತೆ ಇಡೀ ವಿಷಯವು ಇಂದ ಪವರ್ ಎನ್ಗೆ ಗುಣಿಸುತ್ತಿರುವುದನ್ನು ನೀವು ನೋಡುತ್ತೀರಿ ಈಗ ಮತ್ತು ಎರಡೂ ಭಿನ್ನರಾಶಿಗಳಾಗಿವೆ ಇದರರ್ಥ 1ಕ್ಕಿಂತ ಕಡಿಮೆಯಾಗಿವೆ ಆದ್ದರಿಂದ ನಾವು ಸಣ್ಣ ಎನ್ನ ಮೌಲ್ಯವನ್ನು ಹೆಚ್ಚಿಸುತ್ತಾ ಹೋದಂತೆ ಅದು ತಲುಪುವ ಶಕ್ತಿಯ ಪ್ರಮಾಣವು ಚಿಕ್ಕದಾಗುತ್ತಿದೆ ಆದ್ದರಿಂದ ಸಮಯದೊಂದಿಗೆ ವ್ಯತ್ಯಾಸವೂ ಚಿಕ್ಕದಾಗುತ್ತಾ ಹೋಗುತ್ತದೆ ಎಂದು ನಾವು ಹೇಳುತ್ತೇವೆ ಅಂತಿಮವಾಗಿ ಒಂದು ಸ್ಥಿತಿಯನ್ನು ತಲುಪಲಾಗುತ್ತದೆ ನಂತರ ಪ್ರಾಯೋಗಿಕವಾಗಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ ನಿಸ್ಸಂಶಯವಾಗಿ ಒಂದು ವ್ಯತ್ಯಾಸವಿದೆ ಆದರೆ ಅದು ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ನಾವು ಸ್ಥಿರ ಸ್ಥಿತಿ ಎಂದು ಕರೆಯುವ ಸಮಯವನ್ನು ತಲುಪಿದ್ದೇವೆ ಮತ್ತು ಸಾಮಾನ್ಯವಾಗಿ ಅಸ್ಥಿರ ಸಮಯವು ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ಅಲ್ಪಾವಧಿಯ ನಂತರ ಅದು ಇಡೀ ಜಾಲದ ಸಮಯದ ಸ್ಥಿರತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಇಡೀ ವಿಷಯವು ಸ್ಥಿರ ಸ್ಥಿತಿಗೆ ಹೋಗುತ್ತದೆ ಮತ್ತು ಹೆಚ್ಚು ಅಥವಾ ಕಡಿಮೆ ಎಲ್ಲಾ ಪ್ರಾಯೋಗಿಕ ಪ್ರಕರಣಗಳಿಗೆ ಸ್ಥಿರವಾಗಿರುವ ಶಕ್ತಿಯನ್ನು ನಾವು ಹೊಂದಿದ್ದೇವೆ ಈಗ ಹೊಂದಿಕೆಯಾಗದ ಸ್ಥಿತಿಯಲ್ಲಿ ಕಳೆದುಹೋದ ಶಕ್ತಿ ಏನು ಎಂದು ನಾವು ಸ್ಥಿರ ಸ್ಥಿತಿಯಲ್ಲಿ ನೋಡೋಣ ಅದನ್ನು ಈ ರೀತಿ ತೋರಿಸಲಾಗಿದೆ ನೀವು ಸುಲಭವಾಗಿ ಲೆಕ್ಕ ಹಾಕಬಹುದು ಏಕೆಂದರೆ ನೀವು ಈ ಅನಂತ ಸರಣಿಯನ್ನು ಒಟ್ಟುಗೂಡಿಸಿದರೆ ಅನಂತ ಪದಗಳಿಗೆ ಜ್ಯಾಮಿತೀಯ ಸರಣಿ ಸರಣಿಯು ಅನಂತವಾಗಿರಬಹುದು ಸದಸ್ಯರು ಅನಂತವಾಗಿರಬಹುದು ಆದರೆ ಅವುಗಳ ಮೊತ್ತವು ಸೀಮಿತವಾಗಿದೆ ಎಂದು ನಿಮಗೆ ತಿಳಿದಿದೆ ಆ ಮೊತ್ತವನ್ನು ನಾವು ಹಾಕಿದರೆ ಆಗ ನಾವು ಲೋಡ್ನ ನೈಜ ಭಾಗಕ್ಕೆ ಸ್ಥಿರ ಸ್ಥಿತಿಯಲ್ಲಿ ತಲುಪಿಸುವ ಶಕ್ತಿಯನ್ನು ಪಡೆಯುತ್ತೇವೆ ಅದು ಒಂದು ಸೀಮಿತ ವಿಷಯ ಅದು ಅನಂತವಲ್ಲ ಮತ್ತು ಅದರಿಂದ ಇಡೀ ವಿಷಯದಲ್ಲಿ ಯಾವುದೇ ಮಿಸ್ ಮ್ಯಾಚ್ ಇಲ್ಲದಿದ್ದರೆ ಅದನ್ನು ನಾವು ಕಂಡುಹಿಡಿಯಬಹುದು ಅಂದರೆ ಯಾವುದೇ ಲೋಡ್ ಪ್ರತಿಫಲನ ಇಲ್ಲದಿದ್ದಾಗ ಶಕ್ತಿ ಯಾವುದು ಮತ್ತು ಲೋಡ್ ಪ್ರತಿಫಲನದೊಂದಿಗೆ ಶಕ್ತಿ ಯಾವುದು ಅವುಗಳ ವ್ಯತ್ಯಾಸವೆಂದರೆ ಈ ಹೊಂದಿಕೆಯಾಗದ ಪ್ರಕ್ರಿಯೆಯಲ್ಲಿ ಕಳೆದುಹೋದ ಶಕ್ತಿ ಹೊಂದಿಕೆಯಾಗದ ಕಾರಣ ಎಷ್ಟು ಶಕ್ತಿಯು ಕಳೆದುಹೋಗುತ್ತದೆ ನಾವು ಅದನ್ನು ಕಂಡುಕೊಂಡಿದ್ದೇವೆ ಮತ್ತು ನಂತರ ಕಳೆದುಹೋದ ಸಾಪೇಕ್ಷ ಶಕ್ತಿಯನ್ನು ನೀವು ಕಾಣಬಹುದು ಆದ್ದರಿಂದ ಆ ಅಭಿವ್ಯಕ್ತಿ ಅಂತಿಮವಾಗಿ ಇದಕ್ಕೆ ಬರುತ್ತದೆ ಆದ್ದರಿಂದ ನಿಷ್ಕ್ರಿಯ ಲೋಡ್ಗಳಿಗೆ ಇದು ತುಂಬಾ ಕಡಿಮೆ ಏಕೆಂದರೆ ನಿಷ್ಕ್ರಿಯ ಲೋಡ್ಗಳಿಗೆಈ ಎಲ್ಲಾ ಪ್ರತಿಫಲನ ಗುಣಾಂಕಗಳು 1ಕ್ಕಿಂತ ಕಡಿಮೆಯಾಗಿವೆ ಈ ಪ್ರತಿಫಲನ ಗುಣಾಂಕವು 1 ಕ್ಕಿಂತ ಹೆಚ್ಚಾದರೆ ಸ್ಮಿತ್ ಚಾರ್ಟ್ಅನ್ನು ವಿವರಿಸುವಾಗ ನಾವು ನೋಡಿದ್ದೇವೆ ಇದರರ್ಥ ನಾವು ಕೆಲವು ಸಕ್ರಿಯ ಸಾಧನಗಳನ್ನು ಆಂದೋಲನ ಇತ್ಯಾದಿಗಳನ್ನು ಹೊಂದಿದ್ದೇವೆ ಆದರೆ ಈ ಲೋಡ್ಗಳ ಸಂದರ್ಭದಲ್ಲಿ ನಾವು ನಿಷ್ಕ್ರಿಯ ಲೋಡ್ಗಳನ್ನು ಊಹಿಸಿದರೆ ಈ ಮೌಲ್ಯವು 1ಕ್ಕಿಂತ ತುಂಬಾ ಕಡಿಮೆ ಇರುತ್ತದೆ ಈಗ ಇಲ್ಲಿ ಒಂದು ಟೇಬಲ್ ಇದೆ ವಾಸ್ತವವಾಗಿ ಅದರಿಂದ ನಾವು ಈ ಟೇಬಲ್ಅನ್ನು ರಚಿಸಿದ್ದೇವೆ ನಾವು ಮತ್ತು ನ ವಿವಿಧ ಮೌಲ್ಯಗಳನ್ನು ತೆಗೆದುಕೊಂಡಿದ್ದೇವೆ ಮತ್ತು ಶೇಕಡಾವಾರು ಪ್ರಮಾಣದಲ್ಲಿ ಸಾಪೇಕ್ಷ ಶಕ್ತಿಯು ಎಷ್ಟು ನಷ್ಟವಾಗಿದೆ ಎಂದು ಕಂಡುಕೊಂಡಿದ್ದೇವೆ ಆದ್ದರಿಂದ ವಿವಿಧ ವಿಷಯಗಳಿವೆ ಎಂದು ನೀವು ನೋಡುತ್ತೀರಿ ಆದರೆ ತೀವ್ರ ಕೆಳಭಾಗದ ಕಾಲಮ್ ಅಥವಾ ಈ ಟೇಬಲ್ನ ಕೊನೆಯ ಕಾಲಮ್ಅನ್ನು ನೋಡಿ 50 ಪ್ರತಿಶತ ಎಂದರೆ 0 5 ಮತ್ತು 0 5 ಆಗಿದ್ದರೆ ಕಳೆದುಹೋದ ಸಾಪೇಕ್ಷ ಶಕ್ತಿಯು 33 ಪ್ರತಿಶತ ಅಂದರೆ ಈ ಹೊಂದಿಕೆಯಾಗದ ಪ್ರಕ್ರಿಯೆಯಲ್ಲಿ ಮೂರನೇ ಒಂದು ಭಾಗದಷ್ಟು ಶಕ್ತಿಯು ಕಳೆದುಹೋಗುತ್ತದೆ ಆದ್ದರಿಂದ ನಾನು ಮೂರು ವಾಟ್ ಶಕ್ತಿಯನ್ನು ಕಳುಹಿಸಲು ಪ್ರಯತ್ನಿಸುತ್ತಿದ್ದರೆ ಈ ಮಿಸ್ ಮ್ಯಾಚ್ ನಿಂದಾಗಿ ಒಂದು ವಾಟ್ ಶಕ್ತಿಯು ಕಳೆದುಹೋಗುತ್ತದೆ ಟೇಬಲ್ನಿಂದ ತೆಗೆದುಕೊಳ್ಳುವುದು ಏನೆಂದು ನೋಡೋಣ ಯಾವುದೇ ಲೋಡ್ ಪ್ರತಿಫಲನವಿಲ್ಲದಿದ್ದರೆ ಲೋಡ್ನಲ್ಲಿ ಯಾವುದೇ ಹೆಚ್ಚುವರಿ ಶಕ್ತಿಯು ಕಳೆದುಹೋಗುವುದಿಲ್ಲ ಆದ್ದರಿಂದ ಲೋಡ್ನಲ್ಲಿ ಶಕ್ತಿಯು ಕಳೆದುಹೋಗುವುದಿಲ್ಲ ಆದ್ದರಿಂದ ಅದು ಒಳ್ಳೆಯದು ಇದರರ್ಥ ಸೊನ್ನೆಗೆ ಸಮನಾಗಿರುತ್ತದೆ ಎಂದು ನಾವು ಸಾಧಿಸಬಹುದಾದರೆ ಲೋಡ್ ಪ್ರತಿಫಲನವಿಲ್ಲ ನಂತರ ಈ ಹೊಂದಿಕೆಯಾಗದ ಪ್ರಕ್ರಿಯೆಯಲ್ಲಿ ಯಾವುದೇ ಶಕ್ತಿಯು ಕಳೆದುಹೋಗುವುದಿಲ್ಲ ಆದರೆ ನಮಗೆ ಲೋಡ್ ಮಿಸ್ ಮ್ಯಾಚ್ಅನ್ನು ನೀಡಲಾಗಿದ್ದರೆ ಅಂದರೆ ಲೋಡ್ ಪ್ರತಿಫಲನ ಗುಣಾಂಕವನ್ನು ನೀಡಿದರೆ ಆಗ ಹೆಚ್ಚುವರಿ ಶಕ್ತಿಯು ಕಳೆದುಹೋಗುತ್ತದೆ ಅಂದರೆ ಮೂಲ ಮಿಸ್ ಮ್ಯಾಚ್ಅನ್ನು ಹೆಚ್ಚಿಸುವ ಮೂಲಕ ಈ ನಷ್ಟವು ಕಡಿಮೆಯಾಗುತ್ತದೆ ನಿಸ್ಸಂಶಯವಾಗಿ ದೈಹಿಕವಾಗಿ ಅದು ಸರಿಯಾಗಿದೆ ಏಕೆಂದರೆ ಮೂಲವು ಮಿಸ್ ಮ್ಯಾಚ್ಅನ್ನು ಹೊಂದಿದೆ ಆದ್ದರಿಂದ ಮತ್ತೆ ಆ ಶಕ್ತಿಯ ಕೆಲವು ಮತ್ತೆ ಲೋಡ್ಗೆ ಹಿಂದೆ ಬರುತ್ತದೆ ಆದ್ದರಿಂದ ಹಿಂದಿನ ಕೋಷ್ಟಕದಿಂದಲೂ ಇದನ್ನು ನೋಡಬಹುದು ನಾವು ಅನ್ನು ಸ್ಥಿರವಾಗಿರಿಸಿದ್ದೇವೆ ಮತ್ತು ನಲ್ಲಿ ಹೆಚ್ಚಿನ ಹೆಚ್ಚಳದೊಂದಿಗೆ ಕಳೆದುಹೋದ ಶಕ್ತಿಯು ನಿಜವಾಗಿ ಕೆಳಗೆ ಬರುತ್ತಿದೆ ಎಂದು ನೀವು ನೋಡುತ್ತೀರಿ ಅನ್ನು ನಿಗದಿಪಡಿಸಿದ ಯಾವುದೇ ಹುಡುಕಾಟವನ್ನು ತೆಗೆದುಕೊಳ್ಳಿ ಆದರೆ ಹೆಚ್ಚಳದ ಬದಲಾವಣೆಯೊಂದಿಗೆ ಶಕ್ತಿ ನಷ್ಟವು ಕೆಳಗೆ ಬರುತ್ತಿದೆ ಆದ್ದರಿಂದ ಮೂಲ ಮಿಸ್ ಮ್ಯಾಚ್ನ ಹೆಚ್ಚಳದೊಂದಿಗೆ ಲೋಡ್ಗೆ ಮತ್ತೆ ಹಿಂದೆ ಬರುವ ಶಕ್ತಿಯನ್ನು ನಾವು ಮತ್ತೆ ಪಡೆಯುತ್ತಿದ್ದೇವೆ ಮತ್ತೊಂದೆಡೆ ಕೊಟ್ಟಿರುವ ಮೂಲ ಮಿಸ್ ಮ್ಯಾಚ್ಗಾಗಿ ಇದರರ್ಥ ಅನ್ನು ನೀಡಿದರೆ ಶಕ್ತಿ ನಷ್ಟವು ಹೆಚ್ಚಾಗುತ್ತದೆ ನಾವು ಮಿಸ್ ಮ್ಯಾಚ್ಅನ್ನು ಹೆಚ್ಚಿಸಿದರೆ ಲೋಡ್ನಲ್ಲಿ ಹೆಚ್ಚಿನ ಮಿಸ್ ಮ್ಯಾಚ್ ಎಂದರೆ ಹೆಚ್ಚಿನ ಶಕ್ತಿಯು ಮೂಲಕ್ಕೆ ಬರುತ್ತಿದೆ ಆದ್ದರಿಂದ ಅದು ಶಕ್ತಿ ನಷ್ಟದ ಕ್ಷೀಣಿಸುವಿಕೆ ಆಗಿದೆ ಈಗ ಕೆಟ್ಟ ವಿಷಯವನ್ನು ನೋಡಿ 0 5ಕ್ಕೆ ಸಮಾನಾಗಿದ್ದಾಗ 50 ಪ್ರತಿಶತದಷ್ಟು ಶಕ್ತಿಯು ಕಳೆದುಹೋಗುತ್ತದೆ ನಮ್ಮಲ್ಲಿ ಇದ್ದರೆ ಅರ್ಧದಷ್ಟು ಶಕ್ತಿಯು ಕಳೆದುಹೋಗುತ್ತದೆ ಈಗ ಎಂದರೆ ವಿಎಸ್ಡಬ್ಲ್ಯೂಆರ್ 3 ಅದೇ ರೀತಿ ಆಗಿದ್ದರೆ ಶೇಕಡಾ 10ರಷ್ಟು ಶಕ್ತಿಯು ಪ್ರತಿಫಲಿಸುತ್ತದೆ ಈ ವು ವೋಲ್ಟೇಜ್ ಪ್ರತಿಫಲನ ಗುಣಾಂಕ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನಮ್ಮ ಶಕ್ತಿ ಪ್ರತಿಫಲನ ಗುಣಾಂಕವು 0 25 ಆಗಿರುತ್ತದೆ ಅದು 0 25 ಎಂದು ನಾವು ನೋಡಬಹುದು ಆದ್ದರಿಂದ ಇಲ್ಲಿ ನೀವು ಎಂದು ನೋಡುತ್ತೀರಿ ಆದ್ದರಿಂದ ನೀವು ವಿಎಸ್ಡಬ್ಲ್ಯೂಆರ್ 1 23ಗಾಗಿ ನೋಡುತ್ತೀರಿ ನಾವು 10 ಪ್ರತಿಶತದಷ್ಟು ಶಕ್ತಿಯನ್ನು ಕಳೆದುಕೊಂಡಿದ್ದೇವೆ ಮತ್ತು ಕೆಟ್ಟ ಸಂದರ್ಭದಲ್ಲಿ ನಾವು ವಿಎಸ್ಡಬಲ್ಯುಆರ್ ಅನ್ನು 1 11 ಎಂದು ಇಟ್ಟುಕೊಂಡಾಗ 5 ಶಕ್ತಿಯು ಕಳೆದುಹೋಗುತ್ತದೆ ಆದ್ದರಿಂದ ಲೋಡ್ ವಿಎಸ್ಡಬ್ಲ್ಯೂಆರ್ಅನ್ನು ಸಾಮಾನ್ಯವಾಗಿ ಇರಿಸಲಾಗುತ್ತದೆ ಅದಕ್ಕಾಗಿಯೇ ಲೋಡ್ನ ವಿಎಸ್ಡಬ್ಲ್ಯೂಆರ್ ಅನ್ನು 1 25 ಪ್ರತಿಶತದೊಳಗೆ ಇಡುವುದು ನಮ್ಮ ಡ್ರೈವ್ ಆಗಿದೆ ಈ ನಷ್ಟದ ಹೊರತಾಗಿ ಒಂದು ವಿರೂಪತೆಯೂ ಇದೆ ಏಕೆಂದರೆ ನೀವು ನೋಡುವಂತೆ ಯಾವುದೇ ಸಮಯದಲ್ಲಿ ಒಟ್ಟು ಶಕ್ತಿಯು ಕೊನೆಯದಾಗಿ ಹೊರಸೂಸಲ್ಪಟ್ಟ ಮೂಲ ಶಕ್ತಿ ಪ್ಲಸ್ ಹಿಂದಿನ ಮೂಲಗಳ ಶಕ್ತಿಯಾಗಿದೆ ಈಗ ಮೂಲಗಳು ಅವು ಸಾಮಾನ್ಯವಾಗಿ ಯಾವುದೇ ಆಂದೋಲಕಗಳು ಕೆಲವು ಉಚಿತ ಚಾಲನೆಯನ್ನು ಹೊಂದಿವೆ ಆದ್ದರಿಂದ ಸ್ವಲ್ಪ ಸಮಯದ ನಂತರ ಅದು ತನ್ನ ಆವರ್ತನವನ್ನು ಬದಲಾಯಿಸುತ್ತದೆ ಇದರರ್ಥ ಮೊದಲೇ ಉತ್ಪತ್ತಿಯಾದ ಅಲೆಗಳು ಬಹುಶಃ ಅವುಗಳ ಆವರ್ತನವು ನಮ್ಮಲ್ಲಿರುವುದಕ್ಕಿಂತ ಭಿನ್ನವಾಗಿರುತ್ತದೆ ಆದ್ದರಿಂದ ಅಂತಿಮವಾಗಿ ನಾವು ಸಂಕೇತವನ್ನು ಪಡೆಯುತ್ತಿರುವಾಗ ಆ ಸಮಯದಲ್ಲಿ ನಾವು ಅಸ್ಪಷ್ಟತೆಯನ್ನು ಪಡೆಯುತ್ತಿದ್ದೇವೆ ಸಂಕೇತದಲ್ಲಿ ನಾವು ಅಸ್ಪಷ್ಟತೆಯನ್ನು ಪಡೆಯಬಹುದು ಏಕೆಂದರೆ ವಿಭಿನ್ನ ಸಮಯಗಳಲ್ಲಿ ಹೊರಸೂಸುವ ಹಲವು ಅಲೆಗಳು ಅವು ಕೆಲವನ್ನು ಪಡೆಯುತ್ತಿವೆ ಆದ್ದರಿಂದ ಅವೆಲ್ಲವೂ ಒಂದೇ ಮೂಲದಿಂದ ಹೊರಸೂಸಲ್ಪಟ್ಟಿದ್ದರೂ ಅವುಗಳಲ್ಲಿ ಕೆಲವು ಇತರವುಗಳಿಗಿಂತ ವಿಭಿನ್ನವಾದ ಆವರ್ತನಗಳನ್ನು ಹೊಂದಿರಬಹುದು ಆದರೆ ಮೂಲಗಳು ಸಹ ಯಾವುದೇ ಆಂದೋಲಕವು ಸ್ಥಿರವಲ್ಲ ಅದಕ್ಕಾಗಿ ನಿಮಗೆ ದುಬಾರಿ ಆಂದೋಲಕದ ಅಗತ್ಯವಿರುತ್ತದೆ ಆದ್ದರಿಂದ ಇಲ್ಲದಿದ್ದರೆ ಆವರ್ತನ ಬದಲಾವಣೆಗಳು ಸಾಮಾನ್ಯವಾಗಿ ಸ್ವಲ್ಪ ಕಡಿಮೆಯಾಗುತ್ತವೆ ಆದ್ದರಿಂದ ಇಲ್ಲಿ ನಾವು ಎಲ್ಲಾ ಗಣಿತದ ವಿವರಗಳನ್ನು ವಿಷಯದಲ್ಲಿ ವಿವರಿಸಲಾಗಿದೆಯೇ ಎಂದು ಕಂಡುಹಿಡಿಯಲು ಪ್ರಯತ್ನಿಸಿದ್ದೇವೆ ಆದ್ದರಿಂದ ನಾವು ಪಡೆಯುತ್ತಿರುವ ಅಸ್ಪಷ್ಟತೆ ಏನು ಮತ್ತು ನೆನಪಿಡಿ ಶಕ್ತಿಯಲ್ಲಿನ ಅಸ್ಪಷ್ಟತೆಯು ಅರ್ಥಹೀನವಾಗಿದೆ ಅಸ್ಪಷ್ಟತೆಯು ಯಾವಾಗಲೂ ವೋಲ್ಟೇಜ್ನಲ್ಲಿ ಸಂಭವಿಸುತ್ತದೆ ಆದ್ದರಿಂದ ಅಂತಿಮವಾಗಿ ನಾವು ಮೊದಲ ಪ್ರತಿಫಲನದಿಂದ ಉಳಿದ ಅಸ್ಪಷ್ಟ ಶಕ್ತಿ ಯಾವುದು ಅದು ಡಿವೈಡೆಡ್ ಬೈ ಹಿಂದಿನ ಪ್ರತಿಫಲನಗಳನ್ನು ಒಟ್ಟುಗೂಡಿಸಿ ಉಳಿದ ಶಕ್ತಿಯನ್ನು ನಾವು ಕಂಡುಕೊಂಡಿದ್ದೇವೆ ಮತ್ತು ನಾವು ಆ ಅಭಿವ್ಯಕ್ತಿಯನ್ನು ನೀಡಿದ್ದೇವೆ ಈಗ ಮತ್ತೆ ನಾವು ಅಂತಹ ಕೋಷ್ಟಕವನ್ನು ಮಾಡಿದ್ದೇವೆ ನೀವು ಕೋಷ್ಟಕವನ್ನು ನೋಡಬಹುದು ಮತ್ತು ಮತ್ತೆ ವು ಸೊನ್ನೆಗೆ ಸಮನಾಗಿರುತ್ತದೆ ಹೆಚ್ಚುವರಿ ಅಸ್ಪಷ್ಟತೆಯಿಲ್ಲ ಎಂದು ನೋಡಬಹುದು ಆದ್ದರಿಂದ ಮತ್ತೆ ಹೆಚ್ಚುವರಿ ಅಸ್ಪಷ್ಟತೆಯು ಲೋಡ್ ಮಿಸ್ ಮ್ಯಾಚ್ಗೆ ಹೆಚ್ಚು ಸೂಕ್ಷ್ಮವಾಗಿರುತ್ತದೆ ಈಗ ಅದೇ ವಿಷಯ 3ರ ಲೋಡ್ ವಿಎಸ್ಡಬ್ಲ್ಯೂಆರ್ ಗಾಗಿ ಹೆಚ್ಚುವರಿ ಅಸ್ಪಷ್ಟತೆಗಳು 70 ಪ್ರತಿಶತದಷ್ಟು ಇರಬಹುದಾದ ಕೆಟ್ಟ ಪ್ರಕರಣ ಮೌಲ್ಯಗಳನ್ನು ನೋಡಿ ಮತ್ತೊಂದೆಡೆ ವಿಎಸ್ಡಬ್ಲ್ಯೂಆರ್ 1 1 ಆಗಿದ್ದರೆ ಹೆಚ್ಚುವರಿ ಅಸ್ಪಷ್ಟತೆಯು 30 ಪ್ರತಿಶತ ಆಗಿರುತ್ತದೆ ಆದ್ದರಿಂದ ಲೋಡ್ ಮತ್ತು ಪ್ರಸರಣ ರೇಖೆಯ ನಡುವೆ ನೀವು ಉತ್ತಮ ಪ್ರಮಾಣದ ಹೊಂದಾಣಿಕೆಯನ್ನು ಹೊಂದಿಲ್ಲದಿದ್ದರೆ ಯಾವಾಗಲೂ ಅಸ್ಪಷ್ಟತೆಗೆ ಹೆಚ್ಚಿನ ಅವಕಾಶವಿದೆ ಎಂದು ನೀವು ನೋಡುತ್ತೀರಿ ಈಗ ಈ ಶಕ್ತಿಯನ್ನು ಯಾವ ಸ್ಥಿತಿಯಲ್ಲಿ ಗರಿಷ್ಟಗೊಳಿಸಬಹುದೆಂದು ಕಂಡುಹಿಡಿಯುವ ಪ್ರಯತ್ನವನ್ನು ಮಾಡೋಣ ಆದ್ದರಿಂದ ಲೋಡ್ ಅಥವಾ ಲೋಡ್ನ ನೈಜ ಭಾಗಕ್ಕೆ ತಲುಪಿಸುವ ಶಕ್ತಿಯು ಆಗಿರುತ್ತದೆ ಆದ್ದರಿಂದ ಅದರಿಂದ ನಾವು ಶಕ್ತಿಯ ಅಭಿವ್ಯಕ್ತಿಯನ್ನು ಕಂಡುಕೊಂಡಿದ್ದೇವೆ ಮತ್ತು ನಿಸ್ಸಂಶಯವಾಗಿ ನಾನು ಶಕ್ತಿಯ ಅಭಿವ್ಯಕ್ತಿಯನ್ನು ಬರೆದರೆ ಅದು ಆ ರೀತಿಯಾಗಿ ಬರುತ್ತದೆ ಇವೆಲ್ಲ ನಿಮಗೆ ತಿಳಿದಿದೆ ನಂತರ ಗರಿಷ್ಟವಾಗಿದ್ದಾಗ ಗರಿಷ್ಠ ಸಾರಿಗೆ ಸಂಭವಿಸುತ್ತದೆ ಅಂದರೆ ಛೇದವು ಕನಿಷ್ಟವಾಗಿದ್ದಾಗ ಆಗಿದೆ ಈಗ ನೀವು ನೋಡುವ ಛೇದವು ಎರಡು ಚದರ ಪ್ರಮಾಣಗಳ ಮೊತ್ತವಾಗಿದೆ ಆದ್ದರಿಂದ ಯಾವುದೇ ಚದರ ಪ್ರಮಾಣದ ಕನಿಷ್ಠವು ಸೊನ್ನೆ ಆಗಿರುತ್ತದೆ ಆದ್ದರಿಂದ ಅವುಗಳಲ್ಲಿ ಪ್ರತಿಯೊಂದೂ ಶೂನ್ಯವಾಗಬಹುದು ಆದರೆ ಮತ್ತು ಅವು ಪ್ರತಿರೋಧಕ ಭಾಗವಾಗಿದ್ದು ಈಗ ಅವುಗಳನ್ನು ಸ್ಥಿರಗೊಳಿಸಲಾಗಿದೆ ಅವುಗಳನ್ನು ಬದಲಾಯಿಸಲಾಗುವುದಿಲ್ಲ ಆದ್ದರಿಂದ ರೆಸಿಸ್ಟರ್ ಸ್ಟಂಪ್ಗಳು ಸಾಮಾನ್ಯವಾಗಿ ಸೊನ್ನೆ ಆಗಿರಬಾರದು ಏಕೆಂದರೆ ಯಾವುದೇ ರೆಸಿಸ್ಟರ್ ಇಲ್ಲದೆ ಸರ್ಕ್ಯೂಟ್ ಮಾಡುವುದು ತುಂಬಾ ಕಷ್ಟ ಮೂಲ ಮತ್ತು ಲೋಡ್ ಅವೆರಡೂ ಕೆಲವು ಪ್ರತಿರೋಧಗಳನ್ನು ಹೊಂದಿರುತ್ತವೆ ಆದರೆ ಪ್ರತಿಕ್ರಿಯಾತ್ಮಕ ಪದಗಳು ಅವುಗಳ ಆವರ್ತನ ಅವಲಂಬನೆಯನ್ನು ಹೊಂದಿರುತ್ತವೆ ಆದ್ದರಿಂದ ನಾವು ಮತ್ತು ಅವುಗಳ ಮೊತ್ತವನ್ನು ನಾವು ಸೊನ್ನೆ ಮಾಡಬಹುದು ಆದ್ದರಿಂದ ಇದನ್ನು ನಾವು ಜಾರಿಗೊಳಿಸಬಹುದು ಎರಡನೇ ಅವಧಿಯನ್ನು ಸೊನ್ನೆಗೆ ಒತ್ತಾಯಿಸಬಹುದು ಇದರರ್ಥ ಮೂಲ ಪ್ರತಿಕ್ರಿಯಾತ್ಮಕತೆಯು ಲೋಡ್ ಸಮನಾಗಿರುತ್ತದೆ ಅದನ್ನು ನಾವು ಕನಿಷ್ಟವಾಗಿಸುತ್ತೇವೆ ಆ ಸಮಯದಲ್ಲಿ ಆ ಮಾನದಂಡದ ಅಡಿಯಲ್ಲಿ ಇದು ಆಗಿರುತ್ತದೆ ನಂತರ ಇದು ಗರಿಷ್ಠ ಅಥವಾ ಕನಿಷ್ಠವೇ ಎಂದು ನಾವು ನೋಡಬಹುದು ಮುಂದೆ ನಾವು ಅದನ್ನು ಗೆ ಸಂಬಂಧಿಸಿದಂತೆ ಪ್ರತ್ಯೇಕಿಸಬಹುದು ಮತ್ತು ಅದು ಎಂಬ ಸ್ಥಿತಿಯನ್ನು ನೀಡುತ್ತದೆ ಅಂದರೆ ಆದ್ದರಿಂದ ಅಂದರೆ ಲೋಡ್ ಪ್ರತಿರೋಧದ ಸಂಕೀರ್ಣ ಸಂಯುಕ್ತವಾಗಿರುವ ಮೂಲ ಪ್ರತಿರೋಧವನ್ನು ಮೂಲ ಮತ್ತು ಲೋಡ್ನ ಕೊಂಜುಗೇಟ್ ಮ್ಯಾಚಿಂಗ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸಂಯೋಗ ಹೊಂದಾಣಿಕೆ ಸಂಭವಿಸಿದಲ್ಲಿ ಲೋಡ್ ಶಕ್ತಿಯು ಹೊಂದಿಕೆಯಾಗುತ್ತದೆ ಆದ್ದರಿಂದ ಸಂಯೋಗ ಹೊಂದಾಣಿಕೆಯಡಿಯಲ್ಲಿ ಲೋಡ್ನಲ್ಲಿ ಅಭಿವೃದ್ಧಿಪಡಿಸಿದ ವೋಲ್ಟೇಜ್ ಯಾವುದು ಎಂದು ನಮಗೆ ತಿಳಿದಿದೆ ಏಕೆಂದರೆ ಆ ಸಮಯದಲ್ಲಿ ಒಟ್ಟು ಪ್ರತಿಕ್ರಿಯಾತ್ಮಕತೆಯಲ್ಲಿ ಯಾವುದೇ ಪ್ರತಿಕ್ರಿಯಾತ್ಮಕ ಭಾಗವು ಸೊನ್ನೆ ಆಗಿರುವುದಿಲ್ಲ ಆದ್ದರಿಂದ ವಿದ್ಯುದಾವೇಶ ಆದರೆ ಎರಡು ಸಮಾನ ಪ್ರತಿರೋಧಗಳು ಈ ಆಗಿವೆ ಆದ್ದರಿಂದ ಮೂಲ ವೋಲ್ಟೇಜ್ನ ಅರ್ಧವು ನಲ್ಲಿದೆ ಮೂಲ ವೋಲ್ಟೇಜ್ನ ಉಳಿದ ಅರ್ಧವು ನಲ್ಲಿದೆ ಆದ್ದರಿಂದ ಶಕ್ತಿಯನ್ನು ನೀವು ಲೆಕ್ಕಹಾಕಬಹುದು ಅದು ಆಗಿರುತ್ತದೆ ಆದ್ದರಿಂದ ಲೋಡ್ಗೆ ತಲುಪಿಸುವ ಶಕ್ತಿಯು ಗರಿಷ್ಟವಾಗಿರುತ್ತದೆ ಲೋಡ್ಗೆ ತಲುಪುವ ಶಕ್ತಿಯು ಮೂಲದಲ್ಲಿ ಉಳಿದಿರುವ ಶಕ್ತಿಗೆ ಸಮನಾಗಿರುತ್ತದೆ ಇದರರ್ಥ ಮೂಲ ಪ್ರತಿರೋಧದ ಪ್ರಕಾರ ಶಕ್ತಿ ಯಾವುದು ಅದೇ ಶಕ್ತಿಯನ್ನು ನೀವು ಲೋಡ್ಗೆ ತಲುಪಿಸಬಹುದು ಅದಕ್ಕಿಂತ ಹೆಚ್ಚಿನದು ಅಲ್ಲ ಆದ್ದರಿಂದ ಈಗ ಇದು ಒಂದು ಸೌಂದರ್ಯವಾಗಿದೆ ಇದು ಈ ವಿಷಯದ ಉಪ ಉತ್ಪನ್ನವಾಗಿದೆ ಸಂಯೋಗ ಹೊಂದಾಣಿಕೆಯ ಅಡಿಯಲ್ಲಿ ಲೋಡ್ಗೆ ತಲಿಪಿಸುವ ಶಕ್ತಿಯು ಮೂಲದಲ್ಲಿ ಉಳಿದಿರುವ ಶಕ್ತಿಗೆ ಸಮನಾಗಿರುತ್ತದೆ ಆದ್ದರಿಂದ ಮೂಲವು ಅರ್ಧದಷ್ಟು ಶಕ್ತಿಯನ್ನು ನೀಡುತ್ತಿದೆ ಆ ಸಂದರ್ಭದಲ್ಲಿ ನಾನು ಸೆಲ್ಯುಲಾರ್ ಟೆಲಿಫೋನ್ ಹೇಳುತ್ತಿದ್ದೇನೆ ಅದು ವಿಕಿರಣಗೊಳ್ಳುತ್ತಿದೆ ಆದ್ದರಿಂದ ಲೋಡ್ಗೆ ನೀವು ಪ್ರವೇಶಿಸಲಾಗುವುದಿಲ್ಲ ಆದರೆ ನೀವು ಯಾವಾಗಲೂ ನಿಮ್ಮ ಮೂಲದಲ್ಲಿ ಒಂದು ಅಳತೆಯನ್ನು ಮಾಡಬಹುದು ಮೂಲ ಪ್ರತಿರೋಧದಾದ್ಯಂತ ಶಕ್ತಿಯ ಅರ್ಧದಷ್ಟು ಇದೆ ಎಂದು ನೀವು ಕಂಡುಕೊಂಡರೆ ಇದರರ್ಥ ನೀವು ಸಂಯೋಗದ ಹೊಂದಾಣಿಕೆಯನ್ನು ಪಡೆದುಕೊಂಡಿದ್ದೀರಿ ಮತ್ತು ಲೋಡ್ ಆ ಶಕ್ತಿಯ ಅರ್ಧದಷ್ಟನ್ನು ಪಡೆಯುತ್ತಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಇದು ಶಕ್ತಿ ಮಾಪನದ ಆಧಾರವಾಗಿದೆ ಆದ್ದರಿಂದ ಟ್ರಾನ್ಸ್ಮಿಟರ್ನಲ್ಲಿಯೇ ನಾವು ಲೋಡ್ ಎಷ್ಟು ಶಕ್ತಿಯನ್ನು ತೆಗೆದುಕೊಳ್ಳುತ್ತಿದೆ ಎಂಬುದನ್ನು ಕಂಡುಹಿಡಿಯಬಹುದು ಮೂಲತಃ ಇದು ಶಕ್ತಿ ಮಾಪನವಾಗಿದೆ ಒಂದು ತಂತ್ರವು ಇದಾಗಿದೆ ನೀವು ಯಾವ ವೋಲ್ಟೇಜ್ನಲ್ಲಿ ಎಂದು ಕಂಡುಹಿಡಿಯಬಹುದು ಅಥವಾ ಲೋಡ್ ಯಾವುದು ಎಂದು ಸಹ ನೀವು ಕಂಡುಹಿಡಿಯಬಹುದು ನೀವು ಯಾವಾಗ ಅರ್ಧದಷ್ಟು ಶಕ್ತಿಯನ್ನು ಪಡೆಯುತ್ತೀರಿ ಎಂಬುದನ್ನೂ ಕಂಡುಹಿಡಿಯಬಹುದು ಏಕೆಂದರೆ ನಿಮಗೆ ಮೂಲ ಶಕ್ತಿಯು ತಿಳಿದಿದೆ ಆದ್ದರಿಂದ ಮೂಲ ಶಕ್ತಿಯು ಒಂದು ವಾಟ್ ಎಂದು ಹೇಳೋಣ ನೀವು ಅದನ್ನು ನಾದ್ಯಂತ ನೋಡುವ ಕ್ಷಣ ನೀವು ಅದರ ಅರ್ಧದಷ್ಟು ಶಕ್ತಿಯನ್ನು ಪಡೆಯುತ್ತಿದ್ದೀರಿ ಇದರರ್ಥ ಅರ್ಧ ವಾಟ್ನಿಮಗೆ ಹೊಂದಾಣಿಕೆ ದೊರಕಿದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಮೂಲವು ಸಮಯ ಸಂಯೋಜನೆಯ ಹೊಂದಾಣಿಕೆಗೆ ಸಮಾನವಾಗಿರುತ್ತದೆ ಈಗ ಸಂಯೋಗ ಹೊಂದಾಣಿಕೆಯ ಅಡಿಯಲ್ಲಿ ಇಡೀ ಜಾಲದ ಒಟ್ಟು ಪ್ರತಿಕ್ರಿಯಾತ್ಮಕತೆಯು ಸೊನ್ನೆ ಆಗಿರುವುದರಿಂದ ಮೂಲ ವಿದ್ಯುದಾವೇಶ ಮತ್ತು ಲೋಡ್ ವಿದ್ಯುದಾವೇಶಗಳ ನಡುವೆ ಯಾವುದೇ ಹಂತದ ಬದಲಾವಣೆಯಿಲ್ಲ ಎಂದು ನಾವು ಹೇಳಬಹುದು ಆದ್ದರಿಂದ ಇದನ್ನು ಇನ್ ಫೇಜ್ ವೋಲ್ಟೇಜ್ ಟ್ರಾನ್ಸ್ಫರ್ಮೇಷನ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸಂಯೋಗ ಹೊಂದಾಣಿಕೆಯ ಅರ್ಥವೇನು ಅದು ಮೂಲದಿಂದ ಲೋಡ್ಗೆ ಗರಿಷ್ಠ ಶಕ್ತಿ ಸಾಗಣೆ ಹಂತದ ಬದಲಾವಣೆಯಿಲ್ಲದೆ ವಿದ್ಯುದಾವೇಶದ ಸಾಗಣೆ ಎಂದು ನಾವು ನೋಡಿದ್ದೇವೆ ಆ ಸಂದರ್ಭದಲ್ಲಿ ಲೋಡ್ ಪ್ರತಿಫಲನ ಗುಣಾಂಕವು ಸೊನ್ನೆ ಆಗಿರುತ್ತದೆ ಸೊನ್ನೆ ಆಗಿರುತ್ತದೆ ಆದ್ದರಿಂದ ಯಾವುದೇ ಅಸ್ಪಷ್ಟತೆ ಇರುವುದಿಲ್ಲ ಯಾವುದೇ ಶಕ್ತಿ ನಷ್ಟವೂ ಇರುವುದಿಲ್ಲ ಆದ್ದರಿಂದ ಸಂಯೋಗ ಹೊಂದಾಣಿಕೆಯ ಅಡಿಯಲ್ಲಿ ನಾವು ಬಹಳಷ್ಟು ವಿಷಯಗಳನ್ನು ಪಡೆಯಬಹುದು ಆದ್ದರಿಂದ ಸೂಕ್ಷ್ಮ ತರಂಗ ಆವರ್ತನದಲ್ಲಿ ಸಂಯೋಗ ಹೊಂದಾಣಿಕೆಯು ಬಹಳ ಅಪೇಕ್ಷಿತ ವಿಷಯವಾಗಿದೆ ಏಕೆಂದರೆ ಶಕ್ತಿ ನಷ್ಟ ಅಸ್ಪಷ್ಟತೆ ಇನ್ ಫೇಜ್ ವೋಲ್ಟೇಜ್ ಟ್ರಾನ್ಸ್ಫರ್ಮೇಷನ್ ಇತ್ಯಾದಿ ತೊಂದರೆಗಳನ್ನು ಸಂಯೋಗ ಹೊಂದಾಣಿಕೆಯನ್ನು ಮಾಡಬಹುದಾದರೆ ನಾವು ತಪ್ಪಿಸಬಹುದು ಆದ್ದರಿಂದ ಈ ಉಪನ್ಯಾಸವು ಸೂಕ್ಷ್ಮ ತರಂಗ ಜಾಲಗಳಲ್ಲಿ ಸಂಯೋಗ ಹೊಂದಾಣಿಕೆ ಅಥವಾ ಪ್ರತಿರೋಧ ಹೊಂದಾಣಿಕೆಯು ಏಕೆ ಅಗತ್ಯವಾಗಿದೆ ಎಂದು ಹೇಳಲು ಪ್ರಯತ್ನಿಸಿತು ಮತ್ತು ಆದರ್ಶ ಪ್ರತಿರೋಧ ಹೊಂದಾಣಿಕೆಯನ್ನು ಸಂಯೋಗ ಹೊಂದಾಣಿಕೆ ಎಂದು ಕರೆಯಲಾಗುತ್ತದೆ ಅಲ್ಲಿ ಲೋಡ್ ಮತ್ತು ಮೂಲ ಪ್ರತಿರೋಧವು ಪರಸ್ಪರ ಸಂಕೀರ್ಣ ಸಂಯೋಗಗೊಂಡಿವೆ ಈಗ ಮುಂದಿನ ಉಪನ್ಯಾಸಗಳಲ್ಲಿ ಈ ಸಂಯೋಗ ಹೊಂದಾಣಿಕೆಯನ್ನು ಸಾಧಿಸುವ ಜಾಲಗಳನ್ನು ಹೇಗೆ ವಿನ್ಯಾಸಗೊಳಿಸುವುದು ಎಂದು ನಾವು ನೋಡುತ್ತೇವೆ ಧನ್ಯವಾದಗಳು